ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು 14 ನೇ ಪಾಠಕ್ಕೆ ಸುಸ್ವಾಗತ ನನ್ನ ಹೆಸರು ಡಾ ಬಿಪ್ಲ್ಯಾಬ್ ದತ್ತಾ DR Biplab Datta ಮತ್ತು ಇವು ನನ್ನ ಸಂಪರ್ಕ ವಿವರಗಳಾಗಿವೆ ಆದ್ದರಿಂದ ಒಮ್ಮೆ ನೀವು ಪಾಠವನ್ನು ಓದಿದ ಮೇಲೆ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಹೊಂದಿದ್ದರೆ ದಯವಿಟ್ಟು ನನಗೆ ಬರೆಯಿರಿ ನಾನು ನಿಮಗೆ ಸಾಧ್ಯವಾದಷ್ಟು ಪ್ರತಿಕ್ರಿಯಿಸುತ್ತೇನೆ ಇಂದು ನಾವು ಗ್ರಾಹಕರ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳುವ ಪಾಠ ಸಂಖ್ಯೆ 14 ಅನ್ನು ನೋಡುತ್ತೇವೆ ಆದ್ದರಿಂದ ನಾವು ಸೇವೆಯ ಬಳಕೆಯ ಹಂತಗಳನ್ನು ಹೊಂದಿದ್ದೇವೆ ಸೇವೆಯನ್ನು ಖರೀದಿಸುವಾಗ ಗ್ರಾಹಕರು ಗ್ರಹಿಸಿದ ಅಪಾಯಗಳು ಮತ್ತು ಗ್ರಾಹಕರು ಗ್ರಹಿಸಿದ ಅಪಾಯಗಳು ಮತ್ತು ಭಯವನ್ನು ತಗ್ಗಿಸುವ ಕ್ರಮಗಳು ಹಾಗಾದರೆ ಸೇವಾ ಬಳಕೆಯ ಹಂತಗಳು ಯಾವುವು ಅಗತ್ಯತೆಯ ಅರಿವು ಮಾಹಿತಿಗಾಗಿ ಹುಡುಕಾಟ ಪರ್ಯಾಯ ಸೇವೆಗಳ ಮೌಲ್ಯಮಾಪನ ಸೇವೆಯನ್ನು ಅನುಭವಿಸುವುದು ಮತ್ತು ಸೇವೆಯ ನಂತರದ ಅನುಭವದ ಮೌಲ್ಯಮಾಪನ ಮುಂತಾದ 6 ಸೇವೆಯ ಸೇವೆಯ ಹಂತಗಳಿವೆ ಗ್ರಾಹಕರು ಅತೃಪ್ತರಾಗಿದ್ದರೆ ಉತ್ಪನ್ನಗಳಂತೆ ಸೇವೆಯನ್ನು ಹಿಂದಿರುಗಿಸಲು ಸಾಧ್ಯವಿಲ್ಲ ಎಂಬುದನ್ನು ನೀವು ಗಮನಿಸಬಹುದು ಆದಾಗ್ಯೂ ಅವರು ಸೇವೆಯ ಬಗ್ಗೆ ದೂರು ನೀಡಬಹುದು ಮತ್ತು ಕೆಲವು ರೂಪದಲ್ಲಿ ಪರಿಹಾರವನ್ನು ಪಡೆಯಬಹುದು ಆ ಸಮಯದಲ್ಲಿ ಸೇವಾ ಸಿಬ್ಬಂದಿ ಮತ್ತು ಸೇವಾ ವ್ಯವಸ್ಥಾಪಕರಿಗೆ ಸೇವೆಗಳನ್ನು ಮರಳಿ ನೀಡಲು ಅವಕಾಶವಿದೆ ಅದು ಉತ್ತಮ ಸೇವೆಯನ್ನು ನೀಡುತ್ತದೆ ಸಮಸ್ಯೆಗಳನ್ನು ಉತ್ತಮಗೊಳಿಸಬಹುದು ಅಥವಾ ಮೂಲ ಸೇವೆಯ ಎಲ್ಲಿ ತಲುಪಿಸಲಾಗಿದೆ ಎಂಬ ಸಮಸ್ಯೆಗಳು ಮತ್ತು ನಾವು ಅದರ ಬಗ್ಗೆ ನಂತರ ಚರ್ಚಿಸುತ್ತೇವೆ ಪಾಠ ಗ್ರಾಹಕರ ನಡವಳಿಕೆಯ ಮೇಲಿನ ಹಂತಗಳನ್ನು ನಾವು ಮುಂದಿನ ಚರ್ಚಿಸುತ್ತೇವೆ ಹಾಗಾದರೆ ಅಗತ್ಯತೆಯ ಅರಿವು ಏನು ಗ್ರಾಹಕರು ವಯಸ್ಸಾದಂತೆ ಅಥವಾ ಇಲ್ಲದಿದ್ದರೆ ಕೆಲವು ಕೆಲಸಗಳನ್ನು ಮಾಡಲು ಗ್ರಾಹಕರಿಗೆ ಸಹಾಯ ಬೇಕಾಗಬಹುದು ಅವರ ಹಣಕಾಸನ್ನು ಹಸ್ತಾಂತರಿಸುವಲ್ಲಿ ಮನೆಯಿಂದ ತಮ್ಮ ಕೆಲಸದ ಸ್ಥಳಕ್ಕೆ ಮತ್ತು ಹಿಂದಕ್ಕೆ ಸಾಗಿಸಲು ತಮ್ಮ ಕೆಲಸದ ಸ್ಥಳದಲ್ಲಿ ತಮ್ಮ ಟಿಫಿನ್ ತಯಾರಿಸಲು ವಿದ್ಯುತ್ ಕಚೇರಿಯಲ್ಲಿ ವಿದ್ಯುತ್ ಬಿಲ್ ಪಾವತಿಸಲು ಅವರಿಗೆ ಸಹಾಯ ಬೇಕಾಗಬಹುದು ಆದ್ದರಿಂದ ನಿಮಗೆ ಈಗ ಚೆನ್ನಾಗಿ ತಿಳಿದಿರುವಂತೆ ಗ್ರಾಹಕರು ಮೇಲಿನ ಸಹಾಯವನ್ನು ಸೇವೆಗಳ ರೂಪದಲ್ಲಿ ಪಡೆಯಬಹುದು ಹೀಗಾಗಿ ಗ್ರಾಹಕರು ತಮ್ಮ ಅಗತ್ಯವನ್ನು ಆಂತರಿಕವಾಗಿ ಅರಿತುಕೊಳ್ಳಬಹುದು ಮತ್ತು ಸೇವೆಯ ಸಹಾಯವನ್ನು ಪಡೆಯಬಹುದು ಕೆಲವೊಮ್ಮೆ ಗ್ರಾಹಕರಿಗೆ ನಿಜವಾದ ಅಗತ್ಯವಿಲ್ಲದಿರಬಹುದು ಆದಾಗ್ಯೂ ಅವರು ಸೇವೆಯ ಬಗ್ಗೆ ಜಾಗೃತರಾಗಬಹುದು ಮತ್ತು ಅವರ ಜೀವನವನ್ನು ಹೆಚ್ಚು ಜಂಜಾಟ ಮುಕ್ತವಾಗಿಸಲು ಮತ್ತು ಇತರ ಪ್ರಮುಖ ಕೆಲಸಗಳನ್ನು ಮಾಡಲು ವಿರಾಮಕ್ಕಾಗಿ ಸಮಯವನ್ನು ಉಳಿಸಲು ಸೇವೆಯನ್ನು ಪಡೆದುಕೊಳ್ಳಬೇಕೆಂದು ಅನಿಸಬಹುದು ಈ ವಿದ್ಯಮಾನವು ಜಾಹೀರಾತು ಪ್ರಚಾರಗಳು ಬಾಯಿ ಪ್ರಚಾರ ಸೇವಾ ಮಾದರಿ ಅಥವಾ ಪ್ರಯೋಗ ಅನುಭವಗಳು ಕ್ಯಾಟಲಾಗ್ಗಳು ಮತ್ತು ಇತರ ನೇರ ಮಾರ್ಕೆಟಿಂಗ್ನಂತಹ ಮಾರ್ಕೆಟಿಂಗ್ ಸಂವಹನಗಳ ಬಳಕೆಯನ್ನು ಒತ್ತಿಹೇಳುತ್ತದೆ ಅದು ನಂತರದ ಪಾಠದಲ್ಲಿ ಚರ್ಚಿಸುತ್ತದೆ ಗ್ರಾಹಕರು ತಮ್ಮ ಅಗತ್ಯವನ್ನು ಅರಿತುಕೊಂಡ ನಂತರ ಅವರು ಸೇವೆ ಹುಡುಕಾಟವನ್ನು ಪ್ರಾರಂಭಿಸುತ್ತಾರೆ ನಾವು ಈ ಹಂತವನ್ನು ಪರ್ಯಾಯದ ಹುಡುಕಾಟದ ಹಂತ ಎಂದು ಕರೆಯಬಹುದು ಅದು ಮುಂದಿನ ವಿಭಾಗದಲ್ಲಿ ಚರ್ಚಿಸುತ್ತದೆ ಪರ್ಯಾಯಗಳಿಗಾಗಿ ಹುಡುಕಿ ನನ್ನ ವಿದ್ಯುತ್ ಬಿಲ್ ಪಾವತಿಸಲು ಯಾರು ನನಗೆ ಸಹಾಯ ಮಾಡಬಹುದು ಅಥವಾ ಊಟದ ಸಮಯದಲ್ಲಿ ಬೇಯಿಸಿದ ಆಹಾರವನ್ನು ನನ್ನ ಕಚೇರಿಗೆ ಯಾರು ತಲುಪಿಸಬಹುದು ಪರ್ಯಾಯ ಸೇವಾ ಪೂರೈಕೆದಾರರನ್ನು ಹುಡುಕುವಾಗ ಗ್ರಾಹಕರು ಸ್ವತಃ ಅಥವಾ ಸ್ವತಃ ಕೇಳುವ ಕೆಲವು ಪ್ರಶ್ನೆಗಳು ಇವು ಕೆಲವು ಗ್ರಾಹಕರು ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರನ್ನು ಕೇಳಲು ಪ್ರಾರಂಭಿಸಿದಾಗ ಕೆಲವು ಗ್ರಾಹಕರು ಬೇಗನೆ ಕುಳಿತುಕೊಳ್ಳುತ್ತಾರೆ ಅವರ ಅಥವಾ ಅವಳ ಹಳದಿ ಪುಟಗಳ ಪುಸ್ತಕದೊಂದಿಗೆ ಅದು ವೃತ್ತಿಪರ ಸೇವೆಗಳನ್ನು ಪಟ್ಟಿ ಕೊಡುತ್ತದೆ ಅಂತರ್ಜಾಲವನ್ನು ನೋಡುತ್ತಾರೆ ಅಥವಾ ವೃತ್ತಿಪರ ಸೇವೆಗಳನ್ನು ಕಂಡುಕೊಳ್ಳುತ್ತಾರೆ ಈ ಹಂತದಲ್ಲಿರುವಾಗ ವೃತ್ತಿಪರ ಸೇವಾ ಸಂಸ್ಥೆಗಳು ಗ್ರಾಹಕರನ್ನು ಹೇಗೆ ಆಕರ್ಷಿಸಬಹುದು ಈ ಸಂಸ್ಥೆಗಳು ತಮ್ಮ ಹೆಸರನ್ನು ಮತ್ತು ಅವರ ಸೇವೆಯ ವಿವರಣೆಯನ್ನು ಗ್ರಾಹಕರ ಕಣ್ಣ ಮುಂದೆ ತರಲು ಜಾಹೀರಾತು ಮೂಲಕ ಪ್ರಯತ್ನಿಸಬಹುದು ಎಂದು ನೀವು ಭಾವಿಸಿರಬೇಕು ಉದಾಹರಣೆಗೆ ಸೇವಾ ಸಂಸ್ಥೆಗಳು ನಗರದ ಪ್ರಮುಖ ಸ್ಥಳಗಳಲ್ಲಿ ಸ್ಥಾಪಿಸಲಾದ ದೊಡ್ಡ ಜಾಹೀರಾತು ಫಲಕಗಳಲ್ಲಿ ಪ್ರವಾಸೋದ್ಯಮ ಅಥವಾ ಸ್ಪಾ ಸೌಲಭ್ಯಗಳಂತಹ ಸೇವೆಗಳನ್ನು ಜಾಹೀರಾತು ಮಾಡಬಹುದು ಮುಂದೆ ನಾವು ಪರ್ಯಾಯಗಳ ಮೌಲ್ಯಮಾಪನಕ್ಕೆ ಬರುತ್ತೇವೆ ಆದ್ದರಿಂದ ಒಮ್ಮೆ ಪರ್ಯಾಯಗಳನ್ನು ವಿಂಗಡಿಸಿದ ನಂತರ ಗ್ರಾಹಕರು ಪರ್ಯಾಯ ಸೇವೆಗಳನ್ನು ಮೌಲ್ಯಮಾಪನ ಮಾಡಬೇಕಾಗುತ್ತದೆ ಆದ್ದರಿಂದ ಈ ಹಂತದಲ್ಲಿ ಗ್ರಾಹಕರು ಅವನು ಅಥವಾ ಅವಳು ಪಟ್ಟಿ ಮಾಡಿದ ಪರ್ಯಾಯಗಳನ್ನು ಹೋಲಿಸುತ್ತಾರೆ ಗ್ರಾಹಕರು ಸೇವೆಗಳ ವೆಚ್ಚ ಲಾಭದ ವಿಶ್ಲೇಷಣೆಯನ್ನು ಮಾಡುತ್ತಾರೆ ಎಂದು ಹೇಳಬೇಕಾಗಿಲ್ಲ ನಿರ್ದಿಷ್ಟ ಸೇವೆಗೆ ಆಗುವ ವೆಚ್ಚಗಳು ಮತ್ತು ಪ್ರಯೋಜನಗಳಲ್ಲದೆ ಗ್ರಾಹಕರು ಪ್ರತಿ ಸೇವೆಗೆ ಸಂಬಂಧಿಸಿದ ಅಪಾಯಗಳ ಬಗ್ಗೆ ಚಿಂತಿಸಬಹುದು ಪ್ರಾಧ್ಯಾಪಕರಾದ ಕ್ರಿಸ್ಟೋಫರ್ ಲವ್ಲಾಕ್ ಜೋಚೆನ್ ವಿರ್ಟ್ಜ್ ಮತ್ತು ಜಯಂತಾ ಚಟರ್ಜಿProfessors Christopher Lovelock Jochen Wirtz and Jayanta Chatterjeeಅವರು ತಮ್ಮ ಪುಸ್ತಕದಲ್ಲಿ ಸೇವೆಗಳ ಮಾರ್ಕೆಟಿಂಗ್ ಪೀಪಲ್ ಟೆಕ್ನಾಲಜಿ ಮತ್ತು ಸ್ಟ್ರಾಟಜಿservices marketing people technology and strategy ಎಂಬ ಶೀರ್ಷಿಕೆಯ 7 ರೀತಿಯ ಅಪಾಯಗಳನ್ನು 2010 ರಲ್ಲಿ ಪ್ರಕಟಿಸಿದ್ದಾರೆ ಈ ಅಪಾಯಗಳನ್ನು ಮುಂದಿನ ಸ್ಲೈಡ್ನಲ್ಲಿ ಪಟ್ಟಿ ಮಾಡಲಾಗಿದೆ ಆದ್ದರಿಂದ ಸೇವೆಯನ್ನು ಖರೀದಿಸುವಾಗ ಗ್ರಾಹಕರು ಯಾವ ಅಪಾಯಗಳನ್ನು ಗ್ರಹಿಸುತ್ತಾರೆ ಮೊದಲನೆಯದು 3 ವಿಧಗಳು ಅವು 4 ಪ್ರಕಾರಗಳನ್ನು ಹೊಂದಿವೆ ಒಂದು ಕ್ರಿಯಾತ್ಮಕಕಾರ್ಯಾತ್ಮಕ ತಾತ್ಕಾಲಿಕ ದೈಹಿಕ ಮಾನಸಿಕ ಸಾಮಾಜಿಕ ಮತ್ತು ಸಂವೇದನಾಶೀಲ ಆದ್ದರಿಂದ ಕ್ರಿಯಾತ್ಮಕ ಆದ್ದರಿಂದ ಕ್ರಿಯಾತ್ಮಕ ಪ್ರಕಾರದ ಅಪಾಯವು ಅತೃಪ್ತಿಕರ ಕಾರ್ಯಕ್ಷಮತೆಯ ಫಲಿತಾಂಶವಾಗಿದೆ ಮತ್ತು ಗ್ರಾಹಕರ ಕಾಳಜಿಯ ಉದಾಹರಣೆಯೆಂದರೆ ನಾನು ಬಯಸಿದ್ದನ್ನು ನಾನು ಪಡೆಯುತ್ತೇನೆ ಆದ್ದರಿಂದ ಇದು ಅತೃಪ್ತಿಕರ ಕಾರ್ಯಕ್ಷಮತೆಯ ಫಲಿತಾಂಶವಾಗಿದೆ ಹಣಕಾಸಿನ ರೀತಿಯ ಅಪಾಯಗಳು ವಿತ್ತೀಯ ನಷ್ಟ ಮತ್ತು ಅನಿರೀಕ್ಷಿತ ವೆಚ್ಚಗಳು ಹಾಗಾಗಿ ನಾನು ಕ್ರೆಡಿಟ್ ಕಾರ್ಡ್ ವಹಿವಾಟು ನಡೆಸಿದರೆ ನನ್ನ ಹಣವನ್ನು ಕದಿಯಬಹುದೇ ಇದು ಗ್ರಾಹಕರ ಕಾಳಜಿ ತಾತ್ಕಾಲಿಕ ಎಂದರೆ ಸಮಯಕ್ಕೆ ಸಂಬಂಧಿಸಿದ ಆದ್ದರಿಂದ ಸಮಯ ವ್ಯರ್ಥ ಮತ್ತು ಸೇವೆಯನ್ನು ಸ್ವೀಕರಿಸುವಲ್ಲಿ ವಿಳಂಬ ಮತ್ತು ನಾನು ವೈದ್ಯರ ಚಿಕಿತ್ಸಾಲಯದಲ್ಲಿ ಎಷ್ಟು ಸಮಯ ಕಾಯಬೇಕು ಮತ್ತು ಆ ಸಮಯದಲ್ಲಿ ಮನೆಯ ಕೆಲಸಗಳಿಗೆ ಏನಾಗಬಹುದು ಎಂಬುದು ಭೌತಿಕ ವ್ಯಕ್ತಿ ಅಥವಾ ಆಸ್ತಿಪಾಸ್ತಿಗಳಿಗೆ ಗಾಯ ಪ್ರವಾಸದ ಸಮಯದಲ್ಲಿ ನಾನು ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ಏನಾಗುತ್ತದೆ ಮಾನಸಿಕ ವೈಯಕ್ತಿಕ ಭಯ ಮತ್ತು ಭಾವನೆಗಳು ನಾನು ಪ್ರಯಾಣಿಸುತ್ತಿದ್ದ ವಿಮಾನ ಅಪಘಾತಕ್ಕೀಡಾಗುವ ಅವಕಾಶವಿದೆಯೇ ಸಾಮಾಜಿಕ ನಿರ್ದಿಷ್ಟ ಸೇವಾ ಸಂಸ್ಥೆಯಿಂದ ನಾನು ಖರೀದಿಸಲಿರುವ ಸೇವೆಯ ಬಗ್ಗೆ ಇತರರು ಹೇಗೆ ಯೋಚಿಸುತ್ತಾರೆ ಮತ್ತು ಪ್ರತಿಕ್ರಿಯಿಸುತ್ತಾರೆ ನಾನು ಈ ಅಗ್ಗದ ಸೇವೆಯನ್ನು ಖರೀದಿಸಿದರೆ ನನ್ನ ಸ್ನೇಹಿತರು ಏನು ಹೇಳುತ್ತಾರೆ ಸಂವೇದನೆ ಯಾವುದೇ 5 ಇಂದ್ರಿಯಗಳ ಅನಗತ್ಯ ಪರಿಣಾಮಗಳು ಹೋಟೆಲ್ ಕೋಣೆ ಸಾಕಷ್ಟು ಸ್ಚಚ್ಚವಾಗಿರವಾಗಬಹುದೇ ಆದ್ದರಿಂದ ಇವು ಗ್ರಾಹಕರ ಕೆಲವು ಕಾಳಜಿಗಳು ಮತ್ತು ಅಲ್ಲಿರುವ ಅಪಾಯಗಳ ಪ್ರಕಾರ ಮತ್ತು ಗ್ರಾಹಕರು ಆ ಅಪಾಯಗಳ ಬಗ್ಗೆ ಕಾಳಜಿ ವಹಿಸುತ್ತಾರೆ ಆದ್ದರಿಂದ ಮೇಲಿನ ಅಪಾಯಗಳನ್ನು ಎದುರಿಸುತ್ತಿರುವ ಜನರು ಸಾಮಾನ್ಯವಾಗಿ ತಮ್ಮ ಭಯವು ಆಧಾರರಹಿತವೆಂದು ತಮ್ಮನ್ನು ತಾವು ಖಚಿತಪಡಿಸಿಕೊಳ್ಳಲು ಏನನ್ನಾದರೂ ಮಾಡುತ್ತಾರೆ ಗ್ರಾಹಕರು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಸೇವಾ ಪೂರೈಕೆದಾರರು ಗ್ರಾಹಕರಿಗೆ ತಮ್ಮ ಕಾರ್ಯಗಳಿಗೆ ಸಹಾಯ ಮಾಡಬಹುದು ಗ್ರಾಹಕರ ಸೆಟ್ ಮತ್ತು ಸೇವಾ ಪೂರೈಕೆದಾರರ ಕ್ರಿಯೆಗಳನ್ನು ಮುಂದಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಲಾಗಿದೆ ಆದ್ದರಿಂದ ಗ್ರಾಹಕರ ಅಪಾಯ ಮತ್ತು ಭಯವನ್ನು ತಗ್ಗಿಸಲು ಗ್ರಾಹಕ ಮತ್ತು ಸೇವಾ ಪೂರೈಕೆದಾರರ ಕ್ರಮಗಳು ಇವು ಗ್ರಾಹಕರ ಕ್ರಿಯೆಗಳು ಸ್ನೇಹಿತರು ಕುಟುಂಬ ಮತ್ತು ಗೆಳೆಯರಂತಹ ಗೌರವಾನ್ವಿತ ವೈಯಕ್ತಿಕ ಸಂಪನ್ಮೂಲಗಳಿಂದ ಮಾಹಿತಿಯನ್ನು ಪಡೆಯುವುದು ಅದರ ಮೇರೆಗೆ ವಿಶ್ವಾಸಾರ್ಹತೆಯ ಬಗ್ಗೆ ಉತ್ತಮ ಹೆಸರು ಹೊಂದಿರುವ ಕಂಪನಿಯನ್ನು ಅವಲಂಬಿಸುವುದು ಸೇವಾ ಪೂರೈಕೆದಾರರ ಕ್ರಮಗಳು ಕಂಪನಿಯ ವಿಶ್ವಾಸಾರ್ಹತೆಯನ್ನು ಜಾಹೀರಾತು ಮಾಡುವುದು ಮತ್ತು ಉತ್ತಮ ಬಾಯಿಮಾತನ್ನು ಸೃಷ್ಟಿಸುವುದು ಮುಂದಿನ ಗ್ರಾಹಕರ ಕ್ರಿಯೆಯು ಖಾತರಿಗಳು ಮತ್ತು ಖಾತರಿಗಾಗಿ ನೋಡುತ್ತದೆ ಮತ್ತು ಆದ್ದರಿಂದ ಸೇವಾ ಪೂರೈಕೆದಾರರ ಕ್ರಮಗಳು ಬೇಷರತ್ತಾದ ಸೇವಾ ಖಾತರಿಗಳನ್ನು ಒದಗಿಸುವುದು ಆಗಿದೆ ಸೇವೆಗಳ ವಿವಿಧ ಅಂಶಗಳನ್ನು ಪರಿಶೀಲಿಸಲು ಸೇವಾ ಸೌಲಭ್ಯಕ್ಕೆ ಭೇಟಿ ನೀಡುವುದು ಗ್ರಾಹಕರ ಮುಂದಿನ ಕ್ರಮವಾಗಿದೆ ಸೇವಾ ಸೌಲಭ್ಯವನ್ನು ಪ್ರವಾಸ ಮಾಡಲು ಗ್ರಾಹಕರನ್ನು ಆಹ್ವಾನಿಸುವುದು ಸೇವಾ ಸೌಲಭ್ಯವನ್ನು ಚುರುಕುಗೊಳಿಸುತ್ತದೆ ಮತ್ತು ಅಚ್ಚುಕಟ್ಟಾಗಿ ಸೌಲಭ್ಯವನ್ನು ಸುರಕ್ಷಿತವಾಗಿರಿಸುವುದು ಸೇವಾ ಪೂರೈಕೆದಾರರ ಕ್ರಮವಾಗಿದೆ ಸ್ಪರ್ಧಾತ್ಮಕ ಸೇವೆಗಳ ಬಗ್ಗೆ ಜ್ಞಾನವುಳ್ಳ ಉದ್ಯೋಗಿಗಳನ್ನು ಕೇಳಿ ಇದನ್ನೇ ಗ್ರಾಹಕರು ಮಾಡುತ್ತಾರೆ ಮತ್ತು ಸೇವಾ ಪೂರೈಕೆದಾರರು ಸೇವೆಗಳಿಂದ ಒದಗಿಸಲಾಗುತ್ತಿರುವ ಮೌಲ್ಯದ ಬಗ್ಗೆ ನೌಕರರಿಗೆ ತಿಳಿಸಬೇಕು ಆದ್ದರಿಂದ ಅವರು ಮಾರಾಟ ಮಾಡುವ ಕೌಶಲ್ಯಗಳ ಬಗ್ಗೆ ನೌಕರರಿಗೆ ತರಬೇತಿ ನೀಡಬೇಕು ಸ್ಪಷ್ಟವಾದ ಸೂಚನೆಗಳನ್ನು ಅಥವಾ ಇತರ ಭೌತಿಕ ಪುರಾವೆಗಳನ್ನು ಪರಿಶೀಲಿಸಲಾಗುತ್ತಿದೆ ಆದ್ದರಿಂದ ಸೌಲಭ್ಯಗಳು ಮತ್ತು ಸರಕುಗಳನ್ನು ಚುರುಕುಗೊಳಿಸುವ ಮತ್ತು ಆಕರ್ಷಕವಾಗಿ ಇರಿಸಬೇಕು ಸೇವಾ ಕೊಡುಗೆಗಳನ್ನು ಹೋಲಿಸಲು ಮತ್ತು ವಿಮರ್ಶೆಗಳು ಮತ್ತು ರೇಟಿಂಗ್ಗಾಗಿ ಹುಡುಕಲು ಇಂಟರ್ನೆಟ್ ಬಳಸಿ ಸ್ವಂತ ತುಲನಾತ್ಮಕ ವೆಬ್ಸೈಟ್ ರಚಿಸಿ ಮತ್ತು ವೆಬ್ಸೈಟ್ನಲ್ಲಿ ಸ್ಪರ್ಧಿಗಳ ವೈಶಿಷ್ಟ್ಯಗಳನ್ನು ಸತ್ಯವಾಗಿ ಪಟ್ಟಿ ಮಾಡಿ ಗ್ರಾಹಕರ ಅಪಾಯ ಮತ್ತು ಭಯವನ್ನು ತಗ್ಗಿಸಲು ಇವು ಸೇವಾ ಪೂರೈಕೆದಾರರ ಕ್ರಮಗಳಾಗಿವೆ ಸೇವೆಯನ್ನು ಮೌಲ್ಯಮಾಪನ ಮಾಡುವುದು ಅದರ ಅಸ್ಪಷ್ಟತೆ ಮತ್ತು ಏಕಕಾಲಿಕತೆಯಿಂದಾಗಿ ಕಷ್ಟಕರವಾಗಿರುತ್ತದೆ ಹುಡುಕಾಟ ಅನುಭವ ಅಥವಾ ವಿಶ್ವಾಸಾರ್ಹ ಗುಣಲಕ್ಷಣಗಳಲ್ಲಿ ಅಮೂರ್ತ ಸೇವೆಗಳು ಹೆಚ್ಚಾಗಿರಬಹುದು ಹುಡುಕಾಟ ಎಂದರೇನು ಅನುಭವ ಅಥವಾ ವಿಶ್ವಾಸಾರ್ಹ ಗುಣಲಕ್ಷಣಗಳು ಮತ್ತು ಅವು ಸೇವಾ ಮೌಲ್ಯಮಾಪನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಹುಡುಕಾಟ ಗುಣಲಕ್ಷಣಗಳು ಹುಡುಕಾಟ ಗುಣಲಕ್ಷಣಗಳು ಶೈಲಿ ಬಣ್ಣ ವಿನ್ಯಾಸ ರುಚಿ ಧ್ವನಿ ಇತ್ಯಾದಿ ವೈಶಿಷ್ಟ್ಯಗಳಾಗಿವೆ ಇವುಗಳನ್ನು ಗ್ರಾಹಕರು ಖರೀದಿಸುವ ಮೊದಲು ನಮೂನೆ ನೋಡಬಹುದು ಉದಾಹರಣೆಗೆ ಸೇವೆಯನ್ನು ಖರೀದಿಸಲು ನಿರ್ಧರಿಸುವ ಮೊದಲು ಗ್ರಾಹಕರು ಹೋಟೆಲ್ ಕೋಣೆಗೆ ಭೇಟಿ ನೀಡಬಹುದು ಅಥವಾ ರೆಸ್ಟೋರೆಂಟ್ ಮೆನುವನ್ನು ಪರಿಶೀಲಿಸಬಹುದು ಅನುಭವದ ಗುಣಲಕ್ಷಣಗಳು ಖರೀದಿಯ ಮೊದಲು ಸೇವೆಯ ಗುಣಲಕ್ಷಣಗಳನ್ನು ಅನುಭವಿಸಲಾಗದಿದ್ದಾಗ ಗ್ರಾಹಕರು ಅನುಭವದ ಗುಣಲಕ್ಷಣಗಳನ್ನು ಅವಲಂಬಿಸಬೇಕಾಗುತ್ತದೆ ಉದಾಹರಣೆಗೆ ಗ್ರಾಹಕರು ರೆಸ್ಟೋರೆಂಟ್ನಲ್ಲಿ ಮೆನುವನ್ನು ನೋಡಬಹುದು ಆದರೆ ಅವನು ಅಥವಾ ಅವಳು ಖರೀದಿ ಮಾಡುವ ಮೊದಲು ಆಹಾರ ಮತ್ತು ಪಾನೀಯಗಳನ್ನು ಸವಿಯಬೇಕು ಕೆಲವು ರೆಸ್ಟೋರೆಂಟ್ಗಳು ಗ್ರಾಹಕರಿಗೆ ಉಚಿತ ಖಾದ್ಯವನ್ನು ಒದಗಿಸಲು ಸಾಧ್ಯವಾಗುತ್ತದೆ ಅದು ರೆಸ್ಟೋರೆಂಟ್ನ ಸೇವೆಗಳನ್ನು ಖರೀದಿಸುವ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅವರು ಮಾದರಿ ಅಥವಾ ಅನುಭವವನ್ನು ಪಡೆಯಬಹುದು ಅನೇಕ ಗ್ರಾಹಕರು ಸೇವೆಗಳ ಬಗ್ಗೆ ಅಭಿಪ್ರಾಯವನ್ನು ರೂಪಿಸಲು ಮತ್ತು ಅದೇ ರೀತಿಯ ಅನುಭವವನ್ನು ಪಡೆಯಲು ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರಂತಹ ಇತರ ಜನರ ಅನುಭವವನ್ನು ಅವಲಂಬಿಸುತ್ತಾರೆ ವಿಶ್ವಾಸಾರ್ಹ ಗುಣಲಕ್ಷಣಗಳು ಸೇವೆಗಳ ಸೇವನೆಯ ನಂತರವೂ ಸೇವೆಗಳ ಈ ಗುಣಲಕ್ಷಣಗಳನ್ನು ಪರೀಕ್ಷಿಸಲಾಗುವುದಿಲ್ಲ ಆಸ್ಪತ್ರೆಯ ಶಸ್ತ್ರಚಿಕಿತ್ಸೆಯ ಪ್ರಕರಣವನ್ನು ತೆಗೆದುಕೊಳ್ಳಿ ಶಸ್ತ್ರಚಿಕಿತ್ಸೆ ಸರಿಯಾಗಿ ಮಾಡಲಾಗಿದೆಯೇ ಎಂದು ರೋಗಿಗೆ ತಿಳಿಯಲು ಯಾವುದೇ ಮಾರ್ಗವಿಲ್ಲ ಅಂತಹ ಸಂದರ್ಭಗಳಲ್ಲಿ ಶಸ್ತ್ರಚಿಕಿತ್ಸೆಗೆ ಪೂರ್ವಭಾವಿಯಾಗಿ ಶಸ್ತ್ರಚಿಕಿತ್ಸಕನ ಖ್ಯಾತಿಯನ್ನು ಅವಲಂಬಿಸುವುದನ್ನು ಬಿಟ್ಟು ಗ್ರಾಹಕರಿಗೆ ಬೇರೆ ಆಯ್ಕೆಗಳಿಲ್ಲ ಸೇವಾ ವ್ಯವಹಾರವು ತಮ್ಮ ವ್ಯವಹಾರದ ಖ್ಯಾತಿಯನ್ನು ಹೆಚ್ಚಿಸಲು ಮತ್ತು ಗ್ರಾಹಕರು ಸೇವಾ ಪೂರೈಕೆದಾರರಿಂದ ಅನಪೇಕ್ಷಿತ ಸೇವೆಗಳನ್ನು ಪಡೆದ ನಂತರ ಹರಡುವ ಬಾಯಿ ಮಾತನ್ನು ಅವಲಂಬಿಸಿರುವುದು ಇಲ್ಲಿ ಅತೀ ಮುಖ್ಯವಾಗುತ್ತದೆ ಮುಂದಿನ 4 ನೇ ಹಂತವೆಂದರೆ ಖರೀದಿ ನಿರ್ಧಾರ ತೆಗೆದುಕೊಳ್ಳುವುದು ಮೊದಲೇ ಚರ್ಚಿಸಿದಂತೆ ಗ್ರಾಹಕರು ವೆಚ್ಚದ ಪರ್ಯಾಯ ಹೋಲಿಕೆ ಬಳಸಿಕೊಂಡು ವಿವಿಧ ಪರ್ಯಾಯಗಳ ನಡುವೆ ಖರೀದಿ ನಿರ್ಧಾರ ತೆಗೆದುಕೊಳ್ಳಬಹುದು ಅವನು ಅಥವಾ ಅವಳು ಸೇವೆಯನ್ನು ಖರೀದಿಸಲು ನಿರ್ಧರಿಸಿದ ನಂತರ ಅವನು ಅಥವಾ ಅವಳು ಸೇವೆಯನ್ನು ಅನುಭವಿಸಲು ಸಿದ್ಧರಾಗುತ್ತಾರೆ ಮುಂದಿನ ಹಂತವು ಸೇವೆಯನ್ನು ಅನುಭವಿಸುವುದು ಗ್ರಾಹಕರು ಖರೀದಿಸಿದ ಸೇವೆಯು ಹೆಚ್ಚಿನ ಸ್ಪರ್ಶ ಅಥವಾ ಕಡಿಮೆ ಸ್ಪರ್ಶ ಸೇವೆಯಾಗಿರಬಹುದು ಹೆಚ್ಚಿನ ಸ್ಪರ್ಶ ಸೇವೆಗಳು ಹೇರ್ ಸ್ಟೈಲಿಂಗ್ ಸೇವೆಗಳಂತೆ ಅಲ್ಲಿ ಗ್ರಾಹಕರು ಸೇವಾ ಪೂರೈಕೆದಾರರೊಂದಿಗೆ ಸಾಕಷ್ಟು ಸಂಪರ್ಕವನ್ನು ಹೊಂದಿರುತ್ತಾರೆ ಮತ್ತೊಂದೆಡೆ ಕಡಿಮೆ ಸ್ಪರ್ಶ ಸೇವೆಯು ಆಟೋಮೇಟೆಡ್ ಟೆಲ್ಲರ್ಮಷೀನ್ ಸೇವೆಯಂತೆ ಅಲ್ಲಿ ಸೇವಾ ನೌಕರರೊಂದಿಗೆ ಕಡಿಮೆ ಸಂಪರ್ಕವಿದೆ ಎಲ್ಲಾ ಸೇವೆಗಳನ್ನು ಸತ್ಯದ ಕ್ಷಣಗಳಲ್ಲಿ ತಲುಪಿಸಲಾಗುತ್ತದೆ ಅದು ಗ್ರಾಹಕರು ಸೇವಾ ಸಿಬ್ಬಂದಿಯೊಂದಿಗೆ ಸಂಪರ್ಕಕ್ಕೆ ಬಂದಾಗ ಸತ್ಯದ ಈ ಕ್ಷಣಗಳಲ್ಲಿ ಗ್ರಾಹಕನು ಸೇವಾ ಸಿಬ್ಬಂದಿಯಿಂದ ತೃಪ್ತಿ ಹೊಂದಬೇಕು ಅಥವಾ ಸಂತೋಷಪಡಬೇಕು ಅವರು ಸಂಪರ್ಕಕ್ಕೆ ಬರಬಹುದಾದಂತಹ ಸೇವೆಗಳ ಸ್ಪಷ್ಟವಾದ ಭಾಗಗಳಾದ ಸೇವಾಪರಿಸರದ ಭೌತಿಕ ಸಂಪರ್ಕಕ್ಕೆ ಬರುವುದು ಪಾರ್ಕಿಂಗ್ ಅಥವಾ ಬೆಲ್ಬಾಯ್ ಮತ್ತು ಪಾರ್ಕಿಂಗ್ ಸೌಲಭ್ಯಗಳೊಂದಿಗೆ ಸಂಪರ್ಕ ಅಥವಾ ಬೆಲ್ಬಾಯ್ನ ಇವು ಸತ್ಯದ ಕ್ಷಣಗಳಲ್ಲಿ ಪ್ರಮುಖವಾಗಿದೆ ಬೇರೆಡೆ ಚರ್ಚಿಸಿದಂತೆ ಸೇವಾ ಸಿಬ್ಬಂದಿಗಳು ತಮ್ಮ ಗ್ರಾಹಕರನ್ನು ಸತ್ಯದ ಕ್ಷಣದಲ್ಲಿ ತೃಪ್ತಿಪಡಿಸಬೇಕಾದರೆ ಗ್ರಾಹಕರ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳಲು ಶಕ್ತರಾಗಿರಬೇಕು ತ್ವರಿತವಾಗಿ ಆಗ ಅದನ್ನು ಪೂರೈಸಲು ಸಾಧ್ಯವಾಗುತ್ತದೆ ಕೊನೆಯ ಹಂತವು ಸೇವೆಯ ನಂತರದ ಅನುಭವದ ಮೌಲ್ಯಮಾಪನವಾಗಿದೆ ಸೇವೆಯನ್ನು ಅನುಭವಿಸಿದ ನಂತರ ಗ್ರಾಹಕರು ಅವನು ಅಥವಾ ಅವಳು ಸ್ವೀಕರಿಸಿದ ಸೇವೆಯ ಬಗ್ಗೆ ಯೋಚಿಸಬಹುದು ಸೇವೆಯು ತಮ್ಮ ನಿರೀಕ್ಷೆಗಳನ್ನು ಪೂರೈಸಿದರೆ ಅವರು ತೃಪ್ತರಾಗುತ್ತಾರೆ ಸೇವೆಯು ತಮ್ಮ ನಿರೀಕ್ಷೆಗಳನ್ನು ಪೂರೈಸಲು ವಿಫಲವಾದರೆ ಅವರು ಅತೃಪ್ತರಾಗುತ್ತಾರೆ ಮತ್ತು ಸೇವೆಯು ಅವರ ನಿರೀಕ್ಷೆಗಳನ್ನು ಮೀರಿದರೆ ಅವರು ಸಂತೋಷಪಡುತ್ತಾರೆ ಒಂದು ವೇಳೆ ಗ್ರಾಹಕರು ತಮ್ಮ ಸೇವೆಯ ಬಗ್ಗೆ ಅತೃಪ್ತರಾಗಿದ್ದರೆ ಅವರು ಸೇವೆಯನ್ನು ಎಷ್ಟು ಅತೃಪ್ತರಾಗಿದ್ದರು ಎಂಬುದರ ಕುರಿತು ಇತರ 15 ಜನರಿಗೆ ಹೇಳುವ ಸಾಧ್ಯತೆಯಿದೆ ಮತ್ತೊಂದೆಡೆ ಸೇವೆಯು ತೃಪ್ತಿಕರವಾಗಿದ್ದರೆ ಅಥವಾ ಸಂತೋಷಕರವಾಗಿದ್ದರೆ ಅವರು ಕನಿಷ್ಠ ಐದು ಜನರಿಗೆ ಸೇವೆಯ ಬಗ್ಗೆ ಹೇಳುತ್ತಿದ್ದರು ಒಮ್ಮೆ ತೃಪ್ತಿ ಅಥವಾ ಸಂತೋಷಗೊಂಡರೆ ಗ್ರಾಹಕರು ಭವಿಷ್ಯದಲ್ಲಿ ಸೇವೆಯನ್ನು ಮರುಖರೀದಿ ಮಾಡಲು ನಿರ್ಧರಿಸಬಹುದು ಅಥವಾ ಸೇವೆಯನ್ನು ಮರುಖರೀದಿ ಮಾಡಲು ಅಥವಾ ಸೇವೆಯನ್ನು ಖರೀದಿಸಲು ಇತರ ಜನರಿಗೆ ಶಿಫಾರಸು ಮಾಡಬಹುದು ಇದಲ್ಲದೆ ತೃಪ್ತಿಕರ ಗ್ರಾಹಕರು ಸೇವೆಯ ಬೆಲೆಯಲ್ಲಿ ಸ್ವಲ್ಪ ಹೆಚ್ಚಳವನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ ಮತ್ತು ಅದೇ ಕಂಪನಿಯಿಂದ ತಮ್ಮ ಸೇವೆಗಳನ್ನು ಖರೀದಿಸುವುದನ್ನು ಮುಂದುವರಿಸುತ್ತಾರೆ ಸೇವಾ ಮಾರಾಟಗಾರರು ಈ ಹಂತದಲ್ಲಿ ಗ್ರಾಹಕರೊಂದಿಗೆ ಸಂಬಂಧವನ್ನು ಹೆಚ್ಚಿಸಲು ಪ್ರಯತ್ನಿಸಬಹುದು ಅವರು ಭವಿಷ್ಯದಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸುತ್ತಿದ್ದಾರೆ ಎಂದು ಗ್ರಾಹಕರಿಗೆ ಸೂಚಿಸಬಹುದು ಮತ್ತು ಭವಿಷ್ಯದಲ್ಲಿ ಅವರಿಂದಲೇ ಶಾಪಿಂಗ್ ಮಾಡಲು ಗ್ರಾಹಕರನ್ನು ವಿನಂತಿಸಬಹುದು ಮುಂದೆ ನಾವು ಪಾಠ ಸಂಖ್ಯೆ 15 ಕ್ಕೆ ಬರುತ್ತೇವೆ ಅದು ಹೊಸ ಸೇವೆಯ ಅಭಿವೃದ್ಧಿ ಈ 14ನೇ ಪಾಠವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಮಗೆ ಭರವಸೆ ಇದೆ